ಆದ್ದರಿಂದ ಈಗ ಇದು ಕೇವಲ ಒಂದು ನಿಮಿಷದಲ್ಲಿ ಇದೆಲ್ಲವೂ ಮತ್ತು nomenclature ಪರಸ್ಪರ ಪ್ರಚೋದನೆ ಅರ್ಥವನ್ನು ನೋಡಲು ಪ್ರಯತ್ನಿಸೋಣ ಆದ್ದರಿಂದ ಪರಸ್ಪರ ಪ್ರಚೋದನೆ ಏನು ಎಂಬುದನ್ನು ಈ ರೀತಿಯಲ್ಲಿ ಕಂಡುಹಿಡಿಯಬಹುದು ಆದ್ದರಿಂದ L 1 ಎನ್ನುವುದು ಕಾಯಿಲ್ 1 ನ self inductance N 1 ಕಾಯಿಲ್ 1 ನ ತಿರುವುಗಳ ಸಂಖ್ಯೆ N 2 ತಿರುವುಗಳ ಕಾಯಿಲ್ ನೀಡಲಾಗಿದೆ Φ1 ಇದು ಕಾಯಿಲ್ 1 ರಿಂದ ಹೊರಹೊಮ್ಮುವ ಮಗ್ನೇಟಿಕ್ ಫ್ಲಕ್ಸ್ ಆಗಿದೆ Φ1 1 ಇದು ಕಾಯಿಲ್ 1 ರ Φ1 ನ ಭಾಗವಾಗಿದೆ Φ12 ಇದು ಎರಡೂ ಕಾಯಿಲ್ 1 ಮತ್ತು ಕಾಯಿಲ್ 2 ಗಳ Φ1 ರ ಇನ್ನೊಂದು ಭಾಗವಾಗಿದೆ ಆದ್ದರಿಂದ total flux Φ1 Φ11 Φ12 ಈಗ 2 ಸುರುಳಿಗಳನ್ನು ಭೌತಿಕವಾಗಿ ಬೇರ್ಪಡಿಸಿದ್ದರೂ ಅವು ಕಾಂತೀಯವಾಗಿ ಜೋಡಿಸಲ್ಪಟ್ಟಿವೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಫ್ಲಕ್ಸ್ನ ಭಾಗವು ಇತರ ಸುರುಳಿಯನ್ನು ಸಹ ಜೋಡಿಸುತ್ತದೆ ಸಂಪೂರ್ಣ ಫ್ಲಕ್ಸ್ ಲಿಂಕ್ಗಳು ಕಾಯಿಲ್ 1 ಆಗಿರುವುದರಿಂದ ಕಾಯಿಲ್ 1 ನಲ್ಲಿನ ವೋಲ್ಟೇಜ್ induce v 1 N 1 d dt ಏಕೆಂದರೆ 1 2 ಆದ್ದರಿಂದ ಕಾಯಿಲ್ 1 ಅನ್ನು ಸಂಪೂರ್ಣ ಲಿಂಕ್ ಮಾಡುವುದರಿಂದ ವೋಲ್ಟೇಜ್ v 1 ಪ್ರಚೋದಿಸುವ ಕಾಯಿಲ್ 1 N 1 d dt ಅಥವಾ ಫ್ಲಕ್ಸ್ 2 ಲಿಂಕ್ಗಳ ಸುರುಳಿ ಮಾತ್ರ ಆದ್ದರಿಂದ ಸುರುಳಿಯಲ್ಲಿ ಪ್ರಚೋದಿಸಲ್ಪಟ್ಟ ವೋಲ್ಟೇಜ್ v2 ಆಗಿರುತ್ತದೆ N 2 d 2 dt ಈ ರೇಖಾಚಿತ್ರದಲ್ಲಿ v2 r ಆಗಿರುತ್ತದೆ ಈ ತಿರುವುಗಳ ಸಂಖ್ಯೆ N 2 d dt ಏಕೆಂದರೆ phi ಕಾಯಿಲ್ ಅನ್ನು ಲಿಂಕ್ ಮಾಡಲು ಬಯಸುತ್ತದೆ ಆದ್ದರಿಂದ ಅದು v2 N 2 d 2 dt ಈಗ ಕಾಯಿಲ್ 1 ನಲ್ಲಿ ಹರಿಯುವ ಪ್ರಸ್ತುತ i1 ನಿಂದ ಫ್ಲಕ್ಸ್ಗಳು ಕಾರಣವಾಗಿದ್ದರಿಂದ v1 ಗಾಗಿ ನಾವು ಬರೆಯಬಹುದು ಏಕೆಂದರೆ ಫ್ಲಕ್ಸ್ r ಕರೆಂಟ್ i1 ನಿಂದ ಉಂಟಾಗುತ್ತದೆ ಏಕೆಂದರೆ r ಕಾಯಿಲ್ ಯಾವುದೇ ಕರೆಂಟ್ source ಅನ್ನು ಸಂಪರ್ಕಿಸಲಾಗಿಲ್ಲ ಆದ್ದರಿಂದ v1 ನಾವು ಸರಪಳಿ ನಿಯಮದ ಪ್ರಕಾರ N 1 d d i1 d i1 dt ಎಂದು ಬರೆಯಬಹುದು ಇದನ್ನು L1 d i1 dt ಎಂದು ಬರೆಯಬಹುದು ಆದ್ದರಿಂದ ಇದರರ್ಥ L 1 ವಾಸ್ತವವಾಗಿ L 1 d di1 ಇದು ವಾಸ್ತವವಾಗಿ ಕಾಯಿಲ್ 1ನ ಸ್ವಯಂ ಇಂಡಕ್ಟನ್ಸ್ ಆಗಿದೆ ಈಗ ಇದೇ ರೀತಿ v2 ಪ್ರಕರಣಕ್ಕೂ v2 ಕೇಸ್ಗೂ ನಾವು ಮತ್ತೆ ಸರಣಿ ನಿಯಮ ವನ್ನು ಬರೆಯಬಹುದು v2 N 2 d 2 d i1 d i1 dt ಇದು ವಾಸ್ತವವಾಗಿ mutual inductance ಯಾಗಿದೆ ಆದ್ದರಿಂದ N 2 d 2 d i1 ಅನ್ನು ನಾವು N21 d i1 dt ಎಂದು ಬರೆಯುತ್ತಿದ್ದೇವೆ M21 N2 r ಅನ್ನು N 2 d d 2 d i1 ಎಂದು ಕರೆಯುತ್ತೇವೆ ಇದು ನಿಜವಾಗಿ ಪರಸ್ಪರ ಪ್ರಚೋದನೆ ಆದ್ದರಿಂದ ಕಾಯಿಲ್ನ M21 ಪರಸ್ಪರ ಪ್ರಚೋದನೆ ಕಾಯಿಲ್ 1 ಗೆ ಸಂಬಂಧಿಸಿದಂತೆ ಇದು ಪ್ರತ್ಯಯದ ಅರ್ಥ ಆದ್ದರಿಂದ ಅದಕ್ಕಾಗಿಯೇ ನಾನು ಸಬ್ಸ್ಕ್ರಿಪ್ಟ್ 2 1 ಗಾಗಿ ಬರೆದಿದ್ದೇನೆ ಇಂಡಕ್ಟನ್ಸ್ M21 ಅನ್ನು ಸೂಚಿಸುತ್ತದೆ ಕಾಯಿಲ್ ಪ್ರಚೋದಿತ ವೋಲ್ಟೇಜ್ ಅನ್ನು ಕಾಯಿಲ್ 1 ನಲ್ಲಿನ ಕರೆಂಟ್ ಗೆ ಸಂಬಂಧಿಸಿದೆ ಎಂದು ಇದರ ಅರ್ಥ ಆದ್ದರಿಂದ ಯಾವುದೇ ಗೊಂದಲ ಇರಬಾರದು ಆದ್ದರಿಂದ ಓಪನ್ ಸರ್ಕ್ಯೂಟ್ ಮ್ಯೂಚುಯಲ್ ವೋಲ್ಟೇಜ್ ಅಥವಾ ಕಾಯಿಲ್ನಾದ್ಯಂತ ಪ್ರೇರಿತ ವೋಲ್ಟೇಜ್ v2 M21 d i1 dt ಆಗಿರುತ್ತದೆ ಏಕೆಂದರೆ ಫ್ಲಕ್ಸ್ i1 ವಾಸ್ತವವಾಗಿ r ಕರೆಂಟ್ i1 ಅನ್ನು ರಚಿಸುತ್ತದೆ ವಾಸ್ತವವಾಗಿ ಫ್ಲಕ್ಸ್ i1 ಅನ್ನು ರಚಿಸುತ್ತದೆ ಮತ್ತು r ಕಾಯಿಲ್ ಅನ್ನು ಸಂಪರ್ಕಿಸುವ ಫ್ಲಕ್ಸ್ನ ಭಾಗ ಆದ್ದರಿಂದ v2 ಅದು M21 d i1 dt ಆಗಿರುತ್ತದೆ ಆದ್ದರಿಂದ v2 N21 d i1 dt ಇದು ಇತರ ಸುರುಳಿಯ ಫ್ಲಕ್ಸ್ ಮುಖ್ಯ ವಿಷಯದಿಂದಾಗಿ ಇದು ಪ್ರೇರಿತ ವೋಲ್ಟೇಜ್ ಆಗಿದೆ ಆದ್ದರಿಂದ ಈಗ ಅದೇ ರೀತಿ ಈ ಭಾಗವು ಕರೆಂಟ್ i 2 ನಿಂದ ಪ್ರಚೋದಿತವಾಗಿದ್ದರೆ ಮತ್ತು ಈ ಭಾಗವು r v1 L1 L2 d ಆಗಿದ್ದರೆ ಇಲ್ಲಿ ಸಹ ಒಟ್ಟು ಫ್ಲಕ್ಸ್ ಮೊದಲಿನಂತೆಯೇ ಒಟ್ಟು ಫ್ಲಕ್ಸ್ ಆಗಿದೆ ಆದ್ದರಿಂದ r ನ ಹರಿವಿನ ಭಾಗವು ಈ ಸುರುಳಿ 1 ಅನ್ನು ಜೋಡಿಸುತ್ತದೆ ಮತ್ತು ಇದು r ಸುರುಳಿಯಾಗಿದೆಆದರೆ ಇದು ಒಟ್ಟು ಹರಿವು ಆದ್ದರಿಂದ ಇದು ಎರಡೂ ಲಿಂಕ್ ಕಾಯಿಲ್ ಇದು ವೋಲ್ಟೇಜ್ v 2 ಇದು ಮೊದಲಿನಂತೆಯೇ r ಆಗಿದೆ ಇದು ಕಾಯಿಲ್ ಗೆ ಸಂಬಂಧಿಸಿದಂತೆ ಕಾಯಿಲ್ 1 ರ ಪರಸ್ಪರ ಪ್ರಚೋದಕ M 1 ಆಗಿದೆ ಆದ್ದರಿಂದ ಅದು ಮೊದಲಿನಂತೆಯೇ ಇರಲಿ v2 ಕಾಯಿಲ್ ತಿರುವುಗಳ ಸಂಖ್ಯೆ N 2 d dt ಆಗಿರುತ್ತದೆ ಅದು ಸರಣಿ ನಿಯಮದ ಪ್ರಕಾರ N 2 d di2 di2 dt ಆಗಿರುತ್ತದೆ ಆದ್ದರಿಂದ ಇದು di2 dt ಆದ್ದರಿಂದ ಇದು ಸುರುಳಿಯ ಸ್ವಯಂ ಪ್ರಚೋದನೆ ಎಂದು ಮುಖ್ಯವಾಗಿ ಹೇಳಲಾಗುತ್ತದೆ ಮತ್ತು ಆ ಫ್ಲಕ್ಸ್ ಲಿಂಕ್ ಮಾಡುವಿಕೆಯಿಂದ ಉಂಟಾಗುವ ವೋಲ್ಟೇಜ್ v 1 ಎಂಬುದು r ಕಾಯಿಲ್ 1 ರಲ್ಲಿನ ಪ್ರವಾಹದಿಂದಾಗಿ ಎಂದು ಕರೆಯುತ್ತದೆ ಆದ್ದರಿಂದ ಮತ್ತೆ ಸರಪಳಿ ನಿಯಮದ ಪ್ರಕಾರ v1 N 1 d dt N 1 d di2 di2 di2 dt ಆದ್ದರಿಂದ ಈ ಭಾಗವು r M12 ಆಗಿದೆ ಅದು di2 dt ಆದ್ದರಿಂದ v1 M12 di2 dt ಆದರೆ M12 ಮತ್ತು M12 ಸಮಾನವಾಗಿರುತ್ತದೆ ಅದು M12 M21 M ಇದು ವಿಭಿನ್ನವಾಗಿರಲು ಸಾಧ್ಯವಿಲ್ಲ ಈ ರೀತಿಯಾಗಿ ಪರಸ್ಪರ ಪ್ರಚೋದನೆಯು ಒಂದೇ ಆಗಿರಬೇಕು ಆದ್ದರಿಂದ M ವಾಸ್ತವವಾಗಿ M12 M21 ಆಗಿದೆ ಆದ್ದರಿಂದ ಇದು r ಸಮೀಕರಣದ ಸಂಖ್ಯೆ ನಾನು ಹಂತ ಹಂತವಾಗಿ ಅರ್ಥವಾಗುವಂತೆ ಮಾಡಿಲ್ಲ ಈಗ ನಾನು ಬರೆದದನ್ನಾದರೂ ಮನಸ್ಸಿನಲ್ಲಿಟ್ಟುಕೊಳ್ಳಿ ಇಂಡಕ್ಟರುಗಳು ಅಥವಾ ಸುರುಳಿಗಳು ಹತ್ತಿರದಲ್ಲಿದ್ದಾಗ ಮಾತ್ರ ಪರಸ್ಪರ ಜೋಡಣೆ ಅಸ್ತಿತ್ವದಲ್ಲಿದೆ ಮತ್ತು time varying sources ಗಳಿಂದ ಸರ್ಕ್ಯೂಟ್ಗಳನ್ನು ನಡೆಸಲಾಗುತ್ತದೆ ಆದ್ದರಿಂದ ಇಂಡಕ್ಟರ್ಗಳು ಶಾರ್ಟ್ ಸರ್ಕ್ಯೂಟ್ನಂತೆ dc ಗೆ ಕಾರ್ಯನಿರ್ವಹಿಸುತ್ತವೆ ಎಂದು ನಾನು ಬರೆದಿದ್ದೇನೆ ಆದ್ದರಿಂದ ಅದಕ್ಕಾಗಿಯೇ ಇದನ್ನು ಬರೆಯಲಾಗಿದೆ ಪರಸ್ಪರ ಜೋಡಣೆ ಪ್ರಚೋದಕಗಳು ಸುರುಳಿಗಳ ಸಮೀಪದಲ್ಲಿದ್ದಾಗ ಮಾತ್ರ ಅಸ್ತಿತ್ವದಲ್ಲಿರುತ್ತವೆ ಮತ್ತು time varying sources ಗಳಿಂದ ಸರ್ಕ್ಯೂಟ್ಗಳನ್ನು ನಡೆಸಲಾಗುತ್ತದೆ ಈಗ ಮ್ಯೂಚುಯಲ್ ವೋಲ್ಟೇಜ್ ನ polarity ವನ್ನು ಅನ್ವಯಿಸುವ ಮೂಲಕ ಮಾಡಲಾಗುತ್ತದೆ ಆದರೆ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗಾಗಿ ನಾವು ಏನು ಮಾಡುತ್ತೇವೆ ನಾವು ಡಾಟ್ convention ಅನ್ನು ನಮ್ಮ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಅನ್ವಯಿಸುತ್ತೇವೆ ಅಥವಾ ಈ ವಿಷಯವು ಆ ಡಾಟ್ convention ಅನ್ನು ಅನ್ವಯಿಸುತ್ತದೆ ಆದ್ದರಿಂದ ಈ convention ಮೂಲಕ ಸರ್ಕ್ಯೂಟ್ ನಲ್ಲಿ ಚುಕ್ಕೆಗಳನ್ನು ಇರಿಸಲಾಗಿದೆ ಸುರುಳಿಯ ಚುಕ್ಕೆಗಳ ಟರ್ಮಿನಲ್ ಅನ್ನು ಕರೆಂಟ್ ಪ್ರವೇಶಿಸಿದರೆ ಕಾಂತೀಯ ಹರಿವಿನ ದಿಕ್ಕನ್ನು ಸೂಚಿಸಲು ಎರಡು ಆಯಸ್ಕಾಂತೀಯ ಸುರುಳಿಗಳ ಒಂದು ತುದಿಯನ್ನು ಇರಿಸಲಾಗುತ್ತದೆ ಈಗ ಡಾಟ್ ಕನ್ವೆನ್ಷನ್ ಅನ್ನು ಬಳಸುತ್ತದೆ ಎಂದು ಊಹಿಸಿಕೊಳ್ಳಿ ಇದು ಡಾಟ್ ಎಂದು ಭಾವಿಸೋಣ ಇಲ್ಲಿ ಇದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಡಾಟ್ ಇಲ್ಲಿದ್ದರೆ ಇಲ್ಲಿ ಡಾಟ್ ಮಾಡಿ ಮತ್ತು ಇಲ್ಲಿ ಡಾಟ್ ಕೂಡ ಇದೆ ಎಂದು ಭಾವಿಸೋಣ ಇಲ್ಲಿ ಡಾಟ್ ಕೂಡ ಇದೆ ಮತ್ತು ಡಾಟ್ ಮತ್ತು ಸುರುಳಿಗಳ ವಿವರಣೆಯು ಇಲ್ಲಿ ನೀಡಲಾಗಿದೆ ಈಗ ಕರೆಂಟ್ i1 ದಿಕ್ಕು ಮತ್ತು i2 ದಿಕ್ಕು ಅಥವಾ ಹೇಗೆ ತೆಗೆದುಕೊಳ್ಳುವುದು ಎಂಬುದು ಪ್ರಶ್ನೆ ಈಗ ಪ್ರಶ್ನೆಯೆಂದರೆ ಕರೆಂಟ್ ಪ್ರವೇಶವು ಈಗ r ಅನ್ನು ಹಿಡಿಯುತ್ತದೆ ಆದ್ದರಿಂದ ಪ್ರಸ್ತುತ ಹಿಡಿತದ ದಿಕ್ಕಿನಲ್ಲಿ ಇದನ್ನು ಈ ರೀತಿಯಾಗಿ ಫ್ಲಕ್ಸ್ ಎಂದು ಕರೆಯುತ್ತಾರೆ ಫ್ಲಕ್ಸ್ನ ಈ ದಿಕ್ಕಿನಲ್ಲಿ ಇದು ಫ್ಲಕ್ಸ್ನ ದಿಕ್ಕು ಆದ್ದರಿಂದ ಈ ಕಾಯಿಲ್ 1 ಗೆ ವಾಸ್ತವವಾಗಿ 1 2 ಏಕೆಂದರೆ ಇದು ಅಂತಿಮವಾಗಿ ತೆಗೆದುಕೊಳ್ಳುವ ದಿಕ್ಕು ಕರೆಂಟ್ ನ ದಿಕ್ಕನ್ನು ಹಿಡಿಯುತ್ತದೆ ಅದು ಸುರುಳಿಯಾಕಾರದ ಕರೆಂಟ್ ನ ದಿಕ್ಕಿನಲ್ಲಿ ಸಾಗುತ್ತದೆ ಅದಕ್ಕಾಗಿಯೇ ಈ ಕಾಯಿಲ್ ಗೆ ಸುರುಳಿಯನ್ನು ಸುತ್ತಿದ ಕರೆಂಟ್ ನ ಈ ದಿಕ್ಕು ಆದ್ದರಿಂದ ಇದು ಕರೆಂಟ್ ನ ದಿಕ್ಕಿನಲ್ಲಿ ಸುರುಳಿಯನ್ನು ಹಿಡಿಯುತ್ತದೆ ಮತ್ತು ಇದು ಕರೆಂಟಿನ ದಿಕ್ಕು ಮತ್ತು ಥಂಬ್ನ ದಿಕ್ಕಿನಲ್ಲಿ ಫ್ಲಕ್ಸ್ನ r ದಿಕ್ಕನ್ನು ಸೂಚಿಸುತ್ತದೆ ಆದ್ದರಿಂದ ಇದು 2 ಕ್ಕೆ ಹೊರಬರುತ್ತಿದೆ ಮತ್ತು ಇದು ಸಹ ಈ ರೀತಿ ಚಲಿಸುತ್ತಿರುವುದರಿಂದ ಹೊರಬರುತ್ತಿದೆ ಏಕೆಂದರೆ ಇದು ಕಾಯಿಲ್ 1 ಅನ್ನು ಲಿಂಕ್ ಮಾಡುವುದು ಮತ್ತು ಇದರ ಒಂದು ಭಾಗವು ಇಲ್ಲಿಗೆ ಬರುತ್ತಿದೆ ಮತ್ತು r ಕಾಯಿಲ್ ಅನ್ನು ಲಿಂಕ್ ಮಾಡುತ್ತದೆ ಅಂತೆಯೇ ಈ ಬದಿಯಲ್ಲಿ ಈ ಭಾಗವು ಕರೆಂಟ್ ಅನ್ನು ಪ್ರವೇಶಿಸುತ್ತಿದೆ ಎಂದು ಹೇಳಿ i 2 at dot ಇಲ್ಲಿ ಇಲ್ಲಿಯೂ ಸಹ ಈ ರೀತಿ ಮಾಡಿದರೆ ಕರೆಂಟ್ ಈ ದಿಕ್ಕಿನಲ್ಲಿ ಚಲಿಸುತ್ತಿದೆ ಮತ್ತು r ಅನ್ನು ಹಿಡಿಯುತ್ತದೆ ಕರೆಂಟ್ ನ ದಿಕ್ಕಿನಲ್ಲಿ ಯಾವ ಸುರುಳಿ ಮತ್ತು ಈ ಬೆರಳು ಈ ರೀತಿ ತೋರಿಸುತ್ತಿದೆ ಅದು ಈ r ನ ಕೆಳಭಾಗಕ್ಕೆ ಬರುತ್ತಿದೆ ಈ ಚಿತ್ರದಲ್ಲಿ ಈ ಬದಿಯ ಕೆಳಭಾಗ ಎಂದು ಕರೆಯಬಹುದು ಇದರರ್ಥ ಫ್ಲಕ್ಸ್ r ಎಂದರೆ ಇದರಿಂದ ಹೊರಬರುತ್ತಿದೆ ಮತ್ತು ಅದಕ್ಕಾಗಿಯೇ ಇದು ಫ್ಲಕ್ಸ್ನ ದಿಕ್ಕು ಈಗ ಇದು ನಿಜ ಮತ್ತು ಎರಡೂ ಒಂದೇ ದಿಕ್ಕಿನಲ್ಲಿ ಸೇರ್ಪಡೆ ಅದು ಅಲ್ಲ ಆದ್ದರಿಂದ ಇದು ನಿಜವಾಗಿ ಈ ಸುರುಳಿಯನ್ನು ಮತ್ತು ಎಲ್ಲವನ್ನು ಸಂಪರ್ಕಿಸುತ್ತದೆ ಮತ್ತು r ಮತ್ತು ಈ ಎಲ್ಲಾ ಲಿಂಕಿಂಗ್ ಕಾಯಿಲ್ ಆದ್ದರಿಂದ ಈ ರೀತಿಯಲ್ಲಿ ಡಾಟ್ ಸಮಾವೇಶವನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಅದು ಹಾಗಿದ್ದರೆ ನಾವು ಅದನ್ನು ಹೇಗೆ ಮಾಡುತ್ತೇವೆ ಎಂಬುದು ಸಮಾವೇಶದ ವಿವರಣೆಯಾಗಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ದಿಕ್ಕಿನಲ್ಲಿ ವಸ್ತುಗಳು ಹೇಗೆ ಬರುತ್ತವೆ ಎಂಬುದನ್ನು ಅರ್ಥಮಾಡಿಕೊಂಡಿದ್ದೇವೆ ಎಂದು ಭಾವಿಸಿ ಸುರುಳಿ ನೋಡಿ ಕರೆಂಟ್ ನ ಆ ದಿಕ್ಕನ್ನು ನೋಡಿ ಸುರುಳಿಯನ್ನು ಪ್ರಸಕ್ತ ದಿಕ್ಕಿನಲ್ಲಿ ಹಿಡಿಯಿರಿ ಮತ್ತು r ಫ್ಲಕ್ಸ್ ಹೆಬ್ಬೆರಳಿನ ದಿಕ್ಕಿನಲ್ಲಿರುತ್ತದೆ ಮತ್ತು ಈ ಕಡೆ ವೋಲ್ಟೇಜ್ ಅನ್ನು ಈ ಭಾಗದಲ್ಲಿ ನೀಡಲಾಗಿದೆ ವೋಲ್ಟೇಜ್ v2 ಇದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಆದ್ದರಿಂದ ಪರಸ್ಪರ ವೋಲ್ಟೇಜ್ನ ಧ್ರುವೀಯತೆಯನ್ನು ನಿರ್ಧರಿಸಲು ಚುಕ್ಕೆಗಳನ್ನು ಬಳಸಲಾಗುತ್ತದೆ ಈಗ ಡಾಟ್ ಸಮಾವೇಶವನ್ನು ಈ ಕೆಳಗಿನಂತೆ ಹೇಳಲಾಗಿದೆ ಎಂದು ಭಾವಿಸೋಣ ಒಂದು ಸುರುಳಿಯ ಚುಕ್ಕೆಗಳ ಟರ್ಮಿನಲ್ಗೆ ಕರೆಂಟ್ ಪ್ರವೇಶಿಸಿದರೆ ಎರಡನೇ ಸುರುಳಿಯಲ್ಲಿನ ಪರಸ್ಪರ ವೋಲ್ಟೇಜ್ನ reference ಧ್ರುವೀಯತೆಯು ಎರಡನೇ ಸುರುಳಿಯ ಚುಕ್ಕೆಗಳ ಟರ್ಮಿನಲ್ನಲ್ಲಿ ಧನಾತ್ಮಕವಾಗಿರುತ್ತದೆ

ಆದ್ದರಿಂದ ಪರ್ಯಾಯವಾಗಿ ಒಂದು ಪ್ರವಾಹವು ಒಂದು ಸುರುಳಿಯ ಚುಕ್ಕೆಗಳ ಟರ್ಮಿನಲ್ ಅನ್ನು ಬಿಟ್ಟರೆ ಎರಡನೇ ಕಾಯಿಲ್ನಲ್ಲಿನ ಪರಸ್ಪರ ವೋಲ್ಟೇಜ್ನ ಉಲ್ಲೇಖ ಧ್ರುವೀಯತೆಯು ಎರಡನೇ ಕಾಯಿಲ್ನ ಚುಕ್ಕೆಗಳ ಟರ್ಮಿನಲ್ನಲ್ಲಿ ಋಣಾತ್ಮಕ ವಾಗಿರುತ್ತದೆ ಫಿಗರ್ 10 ರಲ್ಲಿ 2 ಸುರುಳಿಗಳಿಗೆ ಡಾಟ್ ಅನ್ನು ತೋರಿಸಲಾಗಿದೆ ಈ ಚುಕ್ಕೆಗಳನ್ನು ತೋರಿಸಲಾಗಿದೆ ಇಲ್ಲಿ ಕರೆಂಟ್ i1 ಪ್ರವೇಶಿಸುತ್ತಿದೆ ಮತ್ತು ಈ ಸುರುಳಿಯ ನಡುವಿನ ಪರಸ್ಪರ ಪ್ರಚೋದನೆಯನ್ನು M ತೋರಿಸುತ್ತದೆ ಇದು M ಒಂದು ಪರಸ್ಪರ ಪ್ರಚೋದನೆ ಮತ್ತು ಇದು M d i1 ಅನ್ನು dt ಯಿಂದ ಭಾಗಿಸಲಾಗಿದೆ ಏಕೆಂದರೆ ಕರೆಂಟ್ i1 ಮತ್ತು ಮ್ಯೂಚುವಲ್ ವೋಲ್ಟೇಜ್ ಈ M d i1 dt ಯಿಂದ ಪ್ರಚೋದಿಸುತ್ತದೆ ಇದು ಪರಸ್ಪರ ಪ್ರಚೋದನೆಯಾಗಿದೆ ನಾವು M12 ಅಥವಾM21 M12 ಅನ್ನು ಸಮಾನ M21 M ಎಂದು ಬರೆಯುತ್ತಿಲ್ಲ ಈಗ ಫಿಗರ್ 10 ರಲ್ಲಿ ಮ್ಯೂಚುವಲ್ ವೋಲ್ಟೇಜ್ v2 ನ ಚಿಹ್ನೆಯನ್ನು v2 ಗಾಗಿ ಉಲ್ಲೇಖ ಧ್ರುವೀಯತೆ ಮತ್ತು i1 ದಿಕ್ಕಿನಿಂದ ನಿರ್ಧರಿಸಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಕರೆಂಟ್ ಉಲ್ಲೇಖ ಧ್ರುವೀಯತೆಯನ್ನು ನೀಡಲಾಗಿದೆ ಅದು r ಮತ್ತು ಪ್ರಸ್ತುತ ನಮೂದಿಸುವಿಕೆ r ಡಾಟ್ ಮತ್ತು ಇದು ಉಲ್ಲೇಖ ಧ್ರುವೀಯತೆ ಆದ್ದರಿಂದ ಡಾಟ್ ಅನ್ನು ಇಲ್ಲಿ ಉಲ್ಲೇಖ ಧ್ರುವೀಯತೆಯಲ್ಲಿ ಗುರುತಿಸಲಾಗಿದೆ ಆದ್ದರಿಂದ ಇದು ವಾಸ್ತವವಾಗಿv2 M d i1 dt ಆದ್ದರಿಂದ ಇದು ವಾಸ್ತವವಾಗಿ ಚಿಹ್ನೆ M d i1 dt ಮುಂದಿನದು ಇಲ್ಲಿ ಅದಕ್ಕಾಗಿಯೇ v2 ಮತ್ತು i1 ನ ದಿಕ್ಕಿನ ಉಲ್ಲೇಖ ಧ್ರುವೀಯತೆಯಿಂದ ನಿರ್ಧರಿಸಲ್ಪಟ್ಟಿದೆ ಈಗ ಅದೇ ರೀತಿ ಈಗ ನಾನು ಅಂದರೆ i1 ಕಾಯಿಲ್ 1 ರ ಚುಕ್ಕೆಗಳ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ i1 ವಾಸ್ತವವಾಗಿ ಡಾಟ್ ಅನ್ನು ಪ್ರವೇಶಿಸುತ್ತದೆ ಈ i1 ವಾಸ್ತವವಾಗಿ ಚುಕ್ಕೆಗಳ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಮತ್ತು v2 ಚುಕ್ಕೆಗಳ ಟರ್ಮಿನಲ್ ಕಾಯಿಲ್ನಲ್ಲಿ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಪರಸ್ಪರ ವೋಲ್ಟೇಜ್ M d I d i1 dt ಇದು ನಮ್ಮ ಉಲ್ಲೇಖ ಧ್ರುವೀಯತೆಯನ್ನು ತೆಗೆದುಕೊಂಡಿದೆ ಆದ್ದರಿಂದ ಡಾಟ್ ವಾಸ್ತವವಾಗಿ ಇದು ಉಲ್ಲೇಖ ಧ್ರುವೀಯತೆ ತೆಗೆದುಕೊಂಡಿದೆ ಮತ್ತು ಡಾಟ್ ಸಹ ಉಲ್ಲೇಖ ತೆಗೆದುಕೊಂಡಿದೆ ಆದ್ದರಿಂದ ಈ ಒಂದು v2 M d i dt ಅದಕ್ಕಾಗಿಯೇ ಕಾಯಿಲ್ ಚುಕ್ಕೆಗಳ ಟರ್ಮಿನಲ್ನಲ್ಲಿ ಆ v2 ಧನಾತ್ಮಕ ಎಂದು ಕರೆಯುವ r ಎಂದು ಬರೆಯಲಾಗಿದೆ ಆದ್ದರಿಂದ ಮ್ಯೂಚುಯಲ್ ವೋಲ್ಟೇಜ್ M d i1 dt ಆದ್ದರಿಂದ ಕಾಯಿಲ್ 1 ಮತ್ತು v2 ಮತ್ತು v2 ರ ಚುಕ್ಕೆಗಳ ಟರ್ಮಿನಲ್ ಅನ್ನು ಪ್ರವೇಶಿಸುವ ಕಾಯಿಲ್ ಚುಕ್ಕೆಯ ಟರ್ಮಿನಲ್ನಲ್ಲಿ ಧನಾತ್ಮಕವಾಗಿರುತ್ತದೆ ಈಗ ಪರಸ್ಪರ ವೋಲ್ಟೇಜ್ M d i1 dt ಗಿಂತ ಆಗಿದೆ ಈಗ ಮುಂದಿನದು ಎರಡನೆಯ ರೇಖಾಚಿತ್ರ ಆದ್ದರಿಂದ ಡಾಟ್ ಇಲ್ಲಿದೆ ಮತ್ತು ಡಾಟ್ ಇಲ್ಲಿದೆ ಎಂದು ಭಾವಿಸೋಣ ಆದ್ದರಿಂದ ಕರೆಂಟ್ ಈ ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಆದರೆ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಉಲ್ಲೇಖ ಧ್ರುವೀಯತೆಯಲ್ಲಿದೆ ಡಾಟ್ ಈ ಡಾಟ್ ಅನ್ನು ಉಲ್ಲೇಖ ಧ್ರುವೀಯತೆಗೆ ಇರಿಸಲಾಗುತ್ತದೆ ಆದ್ದರಿಂದ v2 ಇರುತ್ತದೆ M d i1 dt ಕರೆಂಟ್ ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಆದರೆ ಡಾಟ್ ಇಲ್ಲಿ v2 ಗಾಗಿ ಉಲ್ಲೇಖ ಧ್ರುವೀಯತೆಯಾಗಿದೆ ಅಂದರೆ ಅದು ಹೀಗಿರುತ್ತದೆ M d i1 dt ಎರಡೂ r ಆಗಿದ್ದಾಗ ಎರಡೂ ಗಾತ್ರದ ಪ್ರವಾಹವನ್ನು r ಚುಚ್ಚಲಾಗುತ್ತದೆ ನಾವು ನಂತರ ನೋಡುತ್ತೇವೆ ಈಗ ಅದೇ ರೀತಿ ಈಗ ಬೇರೆ ರೀತಿಯಲ್ಲಿ ಈಗ ಕರೆಂಟ್ i 2 r r ಪ್ರವೇಶಿಸುತ್ತಿದೆ ಆದರೆ ಡಾಟ್ ಅನ್ನು ಬಿಟ್ಟು ಇಲ್ಲಿ ಕಾಣುತ್ತದೆ ಇದು ಪ್ರಸ್ತುತ i 2 ಎಂದು ಪ್ರಸ್ತುತ i 2 ವಾಸ್ತವವಾಗಿ ಚುಕ್ಕೆಯನ್ನು ಬಿಡುತ್ತಿದೆ ಆದರೆ ಪ್ರಶ್ನೆಯೆಂದರೆ ಇಲ್ಲಿ ಉಲ್ಲೇಖ ಧ್ರುವೀಯತೆ ಇದನ್ನು r ಉಲ್ಲೇಖ ಧ್ರುವೀಯತೆ ಎಂದು ಇಲ್ಲಿ ಹೇಳಲಾಗಿದೆ ಮತ್ತು ಇಲ್ಲಿ ಅದು r ಆಗಿದೆ ಆದರೆ ಪ್ರಸ್ತುತ ಡಾಟ್ ಅನ್ನು ಬಿಡುವುದರಿಂದ ಅದು ಇಲ್ಲಿದೆ ಏಕೆಂದರೆ ಇಲ್ಲಿ ಕರೆಂಟ್ ವಾಸ್ತವವಾಗಿ ಡಾಟ್ ಅನ್ನು ಬಿಡುವುದು ಆದ್ದರಿಂದ ಇನ್ನೊಂದು ವಿಷಯವೆಂದರೆ ಅದು ಅದಕ್ಕಾಗಿಯೇ M di2 dt ಏಕೆಂದರೆ ಇಲ್ಲಿ ಕರೆಂಟ್ i 2 ಆದರೆ ಇಲ್ಲಿ ಕರೆಂಟ್ ಎಂದರೆ ಆ ಕರೆಂಟ್ ಡಾಟ್ ಇಲ್ಲಿ ಇದ್ದರೆ M di2 dt ಆಗಿರುತ್ತದೆ ಎಂದು ಭಾವಿಸೋಣ ಆದರೆ ಇಲ್ಲಿ ಪ್ರವಾಹವು r ಡಾಟ್ ಅನ್ನು ಬಿಡುತ್ತಿದೆ ಡಾಟ್ ಅನ್ನು ಪ್ರವೇಶಿಸುವುದನ್ನು ಅಥವಾ ಡಾಟ್ ಅನ್ನು ಬಿಡುವುದನ್ನು ನೋಡಬೇಕು ಆದರೆ ಈ ಭಾಗವು 1 ಆಗಿದ್ದರೂ ಧ್ರುವೀಯತೆಯನ್ನು ಉಲ್ಲೇಖಿಸಿ ಆದರೆ ಕರೆಂಟ್ ಡಾಟ್ ಅನ್ನು ಬಿಡುತ್ತಿದೆ ಅಂತೆಯೇ ಇಲ್ಲಿ ನೋಡಿದರೆ ಈ ಸಂದರ್ಭದಲ್ಲಿ ಇಲ್ಲಿ ಕರೆಂಟ್ ಅನ್ನು ನೋಡಿದರೆ ವಾಸ್ತವವಾಗಿ ಈ i 2 ಡಾಟ್ ಮತ್ತು ಡಾಟ್ ಅನ್ನು ಬಿಟ್ಟುಬಿಡುವುದು ಇಲ್ಲಿದೆ ಉಲ್ಲೇಖ ಧ್ರುವೀಯತೆಯೂ ಸಹ ಮತ್ತು ಡಾಟ್ ಅನ್ನು ಬಿಡುವ ಕರೆಂಟ್ ಅಂದರೆ ಇದು ಆಗಿರುತ್ತದೆ ಆದ್ದರಿಂದ ನಾನು ಒಂದು ವಿಭಿನ್ನ ನಿಯಮವನ್ನು ಹೇಳುತ್ತೇನೆ ಉದಾಹರಣೆಗೆ ಇದು ಈ ಗುರುತು ಎಂದು ಭಾವಿಸೋಣ ಆದ್ದರಿಂದ ಪ್ರಶ್ನೆಯೆಂದರೆ ಎರಡೂ ಚುಕ್ಕೆಗಳು ಇಲ್ಲಿದ್ದರೆ ಅದು ಆಗುತ್ತದೆ ಇವುಗಳಲ್ಲಿ ಯಾವುದಾದರೂ ಇಲ್ಲಿ ಅಥವಾ ಇಲ್ಲಿದ್ದರೆ ಅಥವಾ ಅದು ಇಲ್ಲಿದ್ದರೆ ಆದ್ದರಿಂದ ಇದು r r ಆದ್ದರಿಂದ ಇದು ಹೀಗಿದೆ ಆದ್ದರಿಂದ ಅದು ಇಲ್ಲಿದ್ದರೆ ಅಥವಾ ಇಲ್ಲಿದ್ದರೆ ಅದು ಆಗಿದೆ ಆದ್ದರಿಂದ ಅದು ಚಿಹ್ನೆ ಮತ್ತು ಅದು ಇದ್ದರೆ ಅದು ಚಿಹ್ನೆ ಆಗಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಅದು ಆಗಿದೆ ಈ ರೀತಿಯಲ್ಲಿ ಚಿನ್ಹೆ ಮಾಡಿ ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು ಆದ್ದರಿಂದ ಇದು ಈ ನಿಯಮವು ಎಲ್ಲಿಯೂ ಹೇಳುವುದಿಲ್ಲ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು ಬಯಸಿದರೆ ನಂತರ ಸಂಶೋಧನೆಗಳು ತುಂಬಾ ಸರಳವಾಗಿರುತ್ತದೆ ಎರಡೂ ಡಾಟ್ ನೋಡಿ ನಾನು ಇಲ್ಲಿ ಈ ರೀತಿಯ ವಿಷಯವನ್ನು ಅರ್ಥೈಸುತ್ತೇನೆ ಇಲ್ಲಿ ಅದು ಇಲ್ಲಿದೆ ಇಲ್ಲಿ ಕರೆಂಟ್ ಟರ್ಮಿನಲ್ ರೆಫರೆನ್ಸ್ ಡಾಟ್ ಅನ್ನು ಬಿಡುತ್ತಿದೆ ಇದು ಫ್ಲಕ್ಸ್ ಆಗುತ್ತಿದೆ ಅದೇ ರೀತಿ ಇಲ್ಲಿ ನೋಡಿದರೆ ಅದು ಇಲ್ಲಿದೆ r ಇದು ಇಲ್ಲಿ ಮತ್ತು ಇಲ್ಲಿ ಮಾಡಬೇಕು ಇಲ್ಲಿ ಅದು ಇಲ್ಲಿದೆ ಆದ್ದರಿಂದ ಅದೇ ರೀತಿ ಡಾಟ್ ಅನ್ನು ಇಲ್ಲಿ ಇರಿಸಿದರೆ ಮತ್ತು ಡಾಟ್ ಇಲ್ಲಿದ್ದರೆ ಅದು ಮತ್ತೆ r ಆಗಿರುತ್ತದೆ ಮತ್ತು ಅದು r ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಇತರ 2 ಅಂಕಿಗಳಿಗೆ ಬಂದರೆ ಇದೇ ರೀತಿ ನೆನಪಿಸಿಕೊಳ್ಳಬಹುದು ಇಲ್ಲಿ ನೋಡಿದರೆ ಇದು r ಎಂದು ಗುರುತಿಸಿದರೆ ಇದು ನನ್ನದು ಇದು ಆದ್ದರಿಂದ ನೋಡಿ ಡಾಟ್ ಅನ್ನು ಹಿಮ್ಮುಖಗೊಳಿಸಲು ಬರುತ್ತಿರುವಂತೆ ಈ ರೀತಿಯೂ ಸಹ ಇದನ್ನು ಇಷ್ಟಪಡಬಹುದು ಅದು ಕೂಡ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಫಿಗರ್ 1 ಗಾಗಿ ಅದೇ ಎಂದು ನಾನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ಫಿಗರ್ 1 ಗೆ r ಇದು ಇದನ್ನು ಗುರುತಿಸಿದರೆ ಕರೆಂಟ್ ಇದನ್ನು ಎಂದು ಗುರುತಿಸಿ ಮತ್ತು ಇದು ಆದ್ದರಿಂದ ಅದು ಆಗಿದೆ ಆದ್ದರಿಂದ ಈ ರೀತಿಯಲ್ಲಿ ಬರೆಯಬಹುದು ಹಾಗೆ ನೆನಪಿಟ್ಟುಕೊಂಡರೆ ದಯವಿಟ್ಟು ಈ ರೀತಿ ಮಾಡಬಹುದು ಇದರೊಂದಿಗೆ ಚಿಹ್ನೆಯನ್ನು ಹೇಗೆ ಪಡೆಯುವುದು ಆದ್ದರಿಂದ ಈಗ ಡಾಟ್ ಕನ್ವೆನ್ಷನ್ ಇದನ್ನು ಮುಂದಿನದು ತೆಗೆದುಕೊಳ್ಳುತ್ತದೆ r L1 ಅದು ಕಾಯಿಲ್ L1 ನ ಕಾಯಿಲ್ ಸ್ವಯಂ ಇಂಡಕ್ಟನ್ಸ್ ಇಂಡಕ್ಟನ್ಸ್ L1 ಮತ್ತು ಪರಸ್ಪರ ಇಂಡಕ್ಟನ್ಸ್ M ಗೆ ಈ ಸೈಡ್ ಕರೆಂಟ್ i1 ನೀಡಲಾಗಿದೆ ಈ ಸೈಡ್ ಕರೆಂಟ್ i2 ನೀಡಲಾಗಿದೆ ಆದ್ದರಿಂದ ಆದರೆ ಇದು ಕರೆಂಟ್ ಸಹ ಆ ಚುಕ್ಕೆಯನ್ನು ಪ್ರವೇಶಿಸುತ್ತದೆ ಡಾಟ್ಗೆ ಪ್ರವೇಶಿಸುವ ಎರಡೂ ಪ್ರವಾಹಗಳು ಇದರರ್ಥ ಚಿಹ್ನೆ ಇರುತ್ತದೆ ಅದಕ್ಕಾಗಿಯೇ v1 ಬರೆಯಬೇಕಾದರೆ ಅದು L1 d i1 dt M di2 dt ಆಗಿರುತ್ತದೆ ಆದ್ದರಿಂದ ಇದು r v1 ಅನ್ನು L1 d i1 dt ಎಂದು ಬರೆಯಲ್ಪಟ್ಟಿದೆ ಆದರೆ ಈ i 2 ಕಾರಣದಿಂದಾಗಿ ಕೆಲವು ವೋಲ್ಟೇಜ್ ಅನ್ನು ಕಾಯಿಲ್ r ನಲ್ಲಿ ಪ್ರೇರೇಪಿಸುತ್ತದೆ ಅದು ಕಾಯಿಲ್ 1 ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಅದು ಪರಸ್ಪರ ಪ್ರಚೋದನೆ M di2 dt ಅಂತೆಯೇ v2 di2 dt M ಆಗಿರುತ್ತದೆ ನಂತರ ಇದನ್ನು d i1 dt d i dt ಎಂದು ಕರೆಯಲ್ಪಡುತ್ತದೆ ಒಟ್ಟಿಗೆ ಇದು ಸಮೀಕರಣ 1 ಆದ್ದರಿಂದ ಈ ರೀತಿ ಬರೆಯಬಹುದು ಈಗ ಈ ಡಾಟ್ನಲ್ಲಿ ಯಾವುದಾದರೂ ಒಂದನ್ನು ಬದಲಾಯಿಸಿದರೆ ಕೆಲವು ನಂತರ ಈ ಡಾಟ್ ಇಲ್ಲಿದ್ದರೆ ಅಥವಾ ಅದನ್ನು ತೆರವುಗೊಳಿಸಲಿ ಅಥವಾ ಈ ಡಾಟ್ ಇಲ್ಲಿದ್ದರೆ ಇದು ಆ ಸಂದರ್ಭದಲ್ಲಿ r ಏನಾಗುತ್ತದೆ ಚಿಹ್ನೆ ಬದಲಾಗುತ್ತದೆ ಅದೇ ಚಿಹ್ನೆ ಬದಲಾಗುತ್ತದೆ ಉದಾಹರಣೆಗೆ ಈ r ಈ ಡಾಟ್ ಇಲ್ಲಿದೆ ಎಂದು ಭಾವಿಸೋಣ ಆದ್ದರಿಂದ ಅದು ಆಗುತ್ತದೆ ನಾನು ಈ ರೀತಿಯದ್ದನ್ನು ಹೇಳಿದೆ ಏಕೆಂದರೆ ಡಾಟ್ ಇಲ್ಲಿದ್ದರೆ ಕರೆಂಟ್ ವಾಸ್ತವವಾಗಿ ಈ ಡಾಟ್ ಅನ್ನು ಬಿಡುತ್ತದೆ ಎಂದರೆ ಈ ಕರೆಂಟ್ ಪ್ರವೇಶಿಸುತ್ತಿದೆ ಮತ್ತು ಇನ್ನೊಬ್ಬರು ಹೊರಡುತ್ತಿದ್ದರೆ ಚಿಹ್ನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆ ಸಂದರ್ಭದಲ್ಲಿ ಅದು ಆಗಿರುತ್ತದೆ ಆದ್ದರಿಂದ ಇಲ್ಲಿಯೂ ಅದು ಇರುತ್ತದೆ ಆದ್ದರಿಂದ ಅದು ಈಗ ಆಗಿರುತ್ತದೆ ಆದ್ದರಿಂದ ಚುಕ್ಕೆಗಳನ್ನು ಹಿಮ್ಮುಖಗೊಳಿಸುವುದು ಅಥವಾ ಅಂಕುಡೊಂಕಾದ ಪ್ರವಾಹ ಅಥವಾ ವೋಲ್ಟೇಜ್ಗಳ direction ಊಹಿಸಿದ ದಿಕ್ಕನ್ನು ಹಿಮ್ಮುಖಗೊಳಿಸುವುದು ಸಮೀಕರಣ 1 ರಲ್ಲಿ ಪರಸ್ಪರ r ಪದಗಳ ಚಿಹ್ನೆಯನ್ನು ಬದಲಾಯಿಸುತ್ತದೆ ನಾನು ಎರಡೂ ಡಾಟ್ ಅಥವಾ ರಿವರ್ಸ್ ಎಂದು ಹೇಳಿದ್ದರೂ ಸಹ ಆ ಕರೆಂಟ್ ಡಾಟ್ ಅನ್ನು ಬಿಡುತ್ತಿದೆ ಉದಾಹರಣೆಗೆ ಈ ನಿರ್ದೇಶನಗಳಿಗೆ ಬದಲಾಗಿ ಕರೆಂಟ್ ದಿಕ್ಕು ಹೀಗಿದೆ ಎಂದು ಭಾವಿಸೋಣ ಇದರರ್ಥ ಇದು ಯಾವುದು ಡಾಟ್ ಅನ್ನು ಬಿಡುವ ಕರೆಂಟ್ ಮತ್ತು ಅದು ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಅದು ಇರುತ್ತದೆ ಎರಡೂ ಕರೆಂಟ್ ಗಳು ಡಾಟ್ಗೆ ಪ್ರವೇಶಿಸಿದರೆ ಅದು ಆಗುತ್ತದೆ ಎರಡೂ ಕರೆಂಟ್ ಗಳು ಆ ಚುಕ್ಕೆಯನ್ನು ಅಲ್ಲಿಯೇ ಬಿಟ್ಟರೆ ಅದು ಸಹ ಆಗುತ್ತದೆ ಒಂದು ಕರೆಂಟ್ r ಡಾಟ್ಗೆ ಪ್ರವೇಶಿಸಿದರೆ ಮತ್ತು ಡಾಟ್ ಅನ್ನು ಬಿಟ್ಟರೆ ಅದು ಋಣಾತ್ಮಕ ಚಿಹ್ನೆಯಾಗಿರುತ್ತದೆ ಆದ್ದರಿಂದ ಇದಕ್ಕಾಗಿ ಎಲ್ಲವನ್ನೂ ಇಲ್ಲಿ ಬರೆಯಲಾಗಿದೆ ಈಗ ಅದು time ಡೊಮೇನ್ನಲ್ಲಿ ಎರಡೂ ಆಗಿದ್ದರೆ ಈಗ ಇದು r ಫ್ರೀಕ್ವೆನ್ಸಿ ಡೊಮೇನ್ ಆಗಬೇಕೆಂದು ನಾವು ಬಯಸಿದರೆ ಪ್ರತಿಕ್ರಿಯಾತ್ಮಕ ಪರಸ್ಪರ ಪ್ರತಿಕ್ರಿಯೆಯು L ಆಗಿರುತ್ತದೆ ಆದ್ದರಿಂದ ಇದು j M ಆಗಿರುತ್ತದೆ ಮತ್ತು ಇದು ನನ್ನ r I ಕರೆಂಟ್ i1 ಇದು i 2 ಮತ್ತು ಇದು j L1 ಮತ್ತು ಇದು rj ಇದು x L1 x x L1 L1 x ಮತ್ತು x M ω M ಅದು ಪರಸ್ಪರ ಪ್ರತಿಕ್ರಿಯಾತ್ಮಕವಾಗಿದೆ ಆದ್ದರಿಂದ ಇಲ್ಲಿ ಕೆಲವೊಮ್ಮೆ x M M ಬರೆಯಿರಿ ಇದು r ಪರಸ್ಪರ ಪ್ರತಿಕ್ರಿಯಾತ್ಮಕತೆ ಮತ್ತು ಇಲ್ಲಿ ಇದು ಒಂದು r x ಮತ್ತು ಈ ಒಂದು r x L1 ಕಾಯಿಲ್ 1 ರ ರಿಯಾಕ್ಟನ್ಸ್ ಮತ್ತು j ಎಂಬುದು ಏಕೆಂದರೆ ಇದು ಅನುಗಮನದ ಕಾಯಿಲ್ ಮತ್ತು ಇದು j ಅಲ್ಲ ಏಕೆಂದರೆ ಅದು ಇಂಡಕ್ಟಿವ್ ಕಾಯಿಲ್ ಮತ್ತು ಇದು r ಮ್ಯೂಚುಯಲ್ ರಿಯಾಕ್ಟನ್ಸ್ ಆಗಿದೆ ಆದ್ದರಿಂದ ಇದು frequency ಡೊಮೇನ್ನಲ್ಲಿದೆ frequency ಡೊಮೇನ್ನಲ್ಲಿನ ಯಾವುದೇ ಸಮಸ್ಯೆಯನ್ನು ಇಲ್ಲಿ ಪರಿಹರಿಸುತ್ತದೆ ಆದ್ದರಿಂದ ಈಗ ಈ ಸುರುಳಿಯಿಂದಾಗಿ ಕ್ಷಮಿಸಿ ಈ ಕರೆಂಟ್ ಕಾರಣದಿಂದಾಗಿ ಕ್ಷಮಿಸಿ ಪರಸ್ಪರ ವೋಲ್ಟೇಜ್ ಇದರಲ್ಲಿ ಪ್ರಚೋದಿಸುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಈ ಒಂದು i1 ಅನ್ನು ಬರೆಯಬಹುದು L1 ಇದೆಯೆಂದರೆ ಇದು ಇಂಡಕ್ಟರ್ ಇದು L1 ಅಥವಾ ಪ್ರತಿಕ್ರಿಯಾತ್ಮಕವಾಗಿದ್ದರೆ L1 j L1 ಇದನ್ನು ಸಹ ಬರೆಯಬಹುದು j ಇದು ಕಾಯಿಲ್ 1 ನ ಪ್ರತಿಕ್ರಿಯಾತ್ಮಕವಾಗಿದೆ ಮತ್ತು ವೋಲ್ಟೇಜ್ ಇರುವುದರಿಂದ ಅದನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ಇದು j M i 2 ಮತ್ತು j l ಆಗಿರುತ್ತದೆ ಈ ಕರೆಂಟ್ ನ ಕಾರಣ i 2 ವೋಲ್ಟೇಜ್ ಪ್ರೇರೇಪಿಸುತ್ತದೆ ಮತ್ತು ಇದು rಮ್ಯೂಚುಯಲ್ ಇಂಡಕ್ಟನ್ಸ್ M ಆಗಿತ್ತು ಆದ್ದರಿಂದ ಇದು jM ಆಗಿರುತ್ತದೆ ಮತ್ತು i1 ಇದು j M r ಆಗಿರುತ್ತದೆ ಈಗ ನನಗೆ ಅವಕಾಶ ಮಾಡಿಕೊಡಿ L1 ಬದಲಿಗೆ ಇದು ಪ್ರತಿಕ್ರಿಯಾತ್ಮಕವಾಗಿದೆ ಮತ್ತು ಈ ಕರೆಂಟ್ i ಆದ್ದರಿಂದ ವೋಲ್ಟೇಜ್ ಇಲ್ಲಿದೆ ಕರೆಂಟ್ ಏನೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಇಲ್ಲಿ ಈ ಸಮೀಕರಣದಲ್ಲಿ ಈ ಸಮೀಕರಣದಲ್ಲಿಯೂ ಸಹ ಈ ಹಂತದಲ್ಲಿ d dt ಅನ್ನು r j ನಿಂದ ಬದಲಾಯಿಸಿ ddt ಅನ್ನು ddt j ಯಿಂದ ಬದಲಾಯಿಸಿದರೆ ಇದು j L1 i1 r M j M i 2 ಅನ್ನು ddt j ಯಿಂದ ಈ ಸಮೀಕರಣದಲ್ಲಿ ಬದಲಾಯಿಸಿದರೆ ಮತ್ತೆ ಅದನ್ನೇ ಪಡೆಯುತ್ತೇವೆ ಆದ್ದರಿಂದ ಅದರ ಪ್ರಕಾರ ಆ r frequency ಡೊಮೇನ್ನಲ್ಲಿ ಇತರ ಸುರುಳಿಯಲ್ಲಿ ವೋಲ್ಟೇಜ್ ಅನ್ನು ಪ್ರಚೋದಿಸುತ್ತದೆ ಇಲ್ಲಿ r d dt ಅನ್ನು rj ಯಿಂದ ಬದಲಾಯಿಸಿ ನಂತರ ಇದು L1 j i1 ಆಗುತ್ತದೆ ಅಂದರೆ ಮೂಲತಃ ಇದು ಇಲ್ಲಿ j L1 i1 ಆಗುತ್ತದೆ ಮತ್ತು ಅದು j M i 2 ಆಗುತ್ತದೆ ಆದ್ದರಿಂದ ಇದರರ್ಥ ಈಗ ಸುಲಭವಾಗಿ i1 v1 ಅನ್ನು J L1 j M r ನಿಂದ ಭಾಗಿಸಬಹುದು ಇದನ್ನುಈ ಸಮೀಕರಣವನ್ನು ಬರೆಯಬಹುದು r v1 r i j L1 j M i 2 ಆದ್ದರಿಂದ ನನ್ನ ಪ್ರಕಾರ ಸಮೀಕರಣ 1 ಅನ್ನು ಬರೆಯಿರಿ ನಂತರ ಅದನ್ನು ಹೇಗೆ ಪರಿಹರಿಸಬೇಕೆಂದು ನಾವು ನೋಡುತ್ತೇವೆ ಉದಾಹರಣೆಗೆ v1 r j L1 ಅನ್ನು ಬರೆದರೆ i1 ಮತ್ತು ಇದು ಪರಸ್ಪರ ಸಂಯೋಜನೆಯಿಂದಾಗಿ ವೋಲ್ಟೇಜ್ r ಅನ್ನು ಪ್ರಚೋದಿಸುತ್ತದೆ ಈ ವೋಲ್ಟೇಜ್ ಮೂಲವನ್ನು ಇಲ್ಲಿ ಸೇರಿಸಲಾಗುತ್ತದೆ ಆದ್ದರಿಂದ r j M r i 2 v1 a k v l ಇಲ್ಲಿ KVL ಅನ್ನು ಅನ್ವಯಿಸುವುದರಿಂದ ಅದನ್ನು ಹೇಗೆ ಪರಿಹರಿಸಬೇಕೆಂದು ನೋಡೋಣ ಅದು ಕೆಲವು ಸಮಸ್ಯೆಯನ್ನು ಪರಿಹರಿಸುತ್ತದೆ ಆದ್ದರಿಂದ ಮ್ಯೂಚುಯಲ್ ಇಂಡಕ್ಟನ್ಸ್ ಮತ್ತು ವೋಲ್ಟೇಜ್ ಜನರೇಟರ್ ಆವರ್ತನ ಡೊಮೇನ್ನಲ್ಲಿ ಈ ರೀತಿ ಬದಲಾಯಿಸಬಹುದು ಇಲ್ಲಿ ಮ್ಯೂಚುವಲ್ ಇಂಡಕ್ಟನ್ಸ್ ಮತ್ತು r ವೋಲ್ಟೇಜ್ ಜನರೇಟರ್ ಅನ್ನು ಕೆಲವು ವೋಲ್ಟೇಜ್ ಉತ್ಪಾದಿಸುವಂತೆ ಮಾಡುತ್ತದೆ ಆದ್ದರಿಂದ ಈಗ 2 ಸುರುಳಿಗಳು ಸರಣಿಯಲ್ಲಿದ್ದರೆ ಅದು ಈ ಸಂದರ್ಭದಲ್ಲಿ ಹೇಗೆ ಕಾಣುತ್ತದೆ ಈ ಸಂದರ್ಭದಲ್ಲಿ ಕರೆಂಟ್ I ಸಮೀಕರಣವನ್ನು ಹೇಗೆ ಬರೆಯುವುದು ಅದು series ಗಳನ್ನು ನೋಡುತ್ತಿದೆ ಇಲ್ಲಿ ಈ 1 ನೇ ಕಾಯಿಲ್ ಡಾಟ್ ಕರೆಂಟ್ ಪ್ರವೇಶಿಸುತ್ತಿದೆ 2 ನೇ ಕಾಯಿಲ್ನಲ್ಲಿನ ಡಾಟ್ ಕೂಡ ಅದೇ ಕರೆಂಟ್ i ಪ್ರವೇಶಿಸುತ್ತಿದೆ ಡಾಟ್ ಅಂದರೆ ಚಿಹ್ನೆ ಇರಬೇಕು ಇದು L1 ಅವುಗಳ ಇಂಡಕ್ಟನ್ಸ್ ಆದ್ದರಿಂದ ಡಾಟ್ ಅನ್ನು ಪ್ರವೇಶಿಸುವ i1 ಇದೆಲ್ಲವೂ ಒಂದು ಕಾಯಿಲ್ ಡಾಟ್ ಎಂದು ಇಲ್ಲಿ ಗುರುತಿಸಲಾಗಿದೆ ಆದ್ದರಿಂದ ಕರೆಂಟ್ ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಮತ್ತು ಇದು ಮತ್ತೊಂದು ಕಾಯಿಲ್ ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಎಂದು ಗುರುತಿಸಲಾಗಿದೆ ಆದ್ದರಿಂದ ಕರೆಂಟ್ ನಿಜವಾಗಿಯೂ ಪ್ರವೇಶಿಸುತ್ತದೆ 1 ನೇ ಕಾಯಿಲ್ನ ಡಾಟ್ ಅದೇ ಕರೆಂಟ್ I r 2 ನೇ ಕಾಯಿಲ್ನ ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಚಿಹ್ನೆ ಆಗಿರಬೇಕು ಆದ್ದರಿಂದ ಮೊದಲು v ಅನ್ನು ಬರೆದರೆ ಅದಕ್ಕಾಗಿಯೇ v ಅದು L1 d I ಆಗಿರುತ್ತದೆ ಮತ್ತು ಅವುಗಳ ನಡುವೆ ಪರಸ್ಪರ ಪ್ರಚೋದಕ M ಆಗಿದೆ ಆದ್ದರಿಂದ v L1 d i dt M d i dt ಈಗ ಕರೆಂಟ್ ಒಂದೇ ಆಗಿರುತ್ತದೆ ಅದು ಸರಣಿ ಸರ್ಕ್ಯೂಟ್ಗಳು ಆದ್ದರಿಂದ ಕರೆಂಟ್ ಒಂದೇ di2 by dt M di dt 2 ಸುರುಳಿಗಳು ಇರುವುದರಿಂದ ಪುನರಾವರ್ತನೆಯು ಎರಡು ಬಾರಿ ಸರ್ಕ್ಯೂಟ್ ಬರುತ್ತದೆ ಒಮ್ಮೆ ಈ ಸುರುಳಿಗೆ r ಬರೆಯುವಾಗ ಅದು M d ಆಗಿರುತ್ತದೆ ಏಕೆಂದರೆ ಈ ಸುರುಳಿಯಿಂದಾಗಿ ಈ ಸುರುಳಿಗೆ dt ಬರುತ್ತದೆ ಮತ್ತು ಈ ಸುರುಳಿಯಿಂದಾಗಿ M d i dt ಇಲ್ಲಿಗೆ ಬರುತ್ತದೆ ಆದ್ದರಿಂದ ಪುನರಾವರ್ತನೆ ಇರುತ್ತದೆ ಇದಕ್ಕಾಗಿ ಇದು ಯಾವುದೇ ದೋಷವನ್ನು ಮಾಡಬಾರದು ಅದಕ್ಕಾಗಿಯೇ ಅದು ಎರಡು ಬಾರಿ ಇದೆ ಪ್ರತಿ ಸುರುಳಿಯನ್ನು ಸ್ವತಂತ್ರವಾಗಿ ಪರಿಗಣಿಸಿ ಅದು ಸುರುಳಿಯಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ಅದು ಎರಡು ಬಾರಿ ಇರುತ್ತದೆ ಆದ್ದರಿಂದ ಒಮ್ಮೆ ಈ ಸುರುಳಿಯ ಕಾರಣದಿಂದಾಗಿ ಅದೇ ಕರೆಂಟ್ ಹರಿಯುವ ವೋಲ್ಟೇಜ್ M di dt ನಲ್ಲಿ ಪ್ರಚೋದಿಸಲ್ಪಡುತ್ತದೆ ಅಂತೆಯೇ ಈ ಸುರುಳಿಯಿಂದಾಗಿ I ಕರೆಂಟ್ ಹರಿಯುತ್ತಿದೆ ಕೇವಲ 2 ಕಾಯಿಲ್ ಗಳಲ್ಲಿ ವೋಲ್ಟೇಜ್ ಪ್ರಚೋದಿಸಲ್ಪಡುತ್ತದೆ M didt ಆದ್ದರಿಂದ ಅದಕ್ಕಾಗಿಯೇ ಅದು ಎರಡು ಬಾರಿ ಬಂದಿದೆ v L1 M di dt ಇದು time ಡೊಮೇನ್ ಸರ್ಕ್ಯೂಟ್ ಆಗಿದೆ ಅದೇ ವಿಷಯ ಸಂಭವಿಸಬಹುದು ಎಂದು ಭಾವಿಸೋಣ ಅದೇ ವಿಷಯವನ್ನು ಸ್ಪಷ್ಟಗೊಳಿಸೋಣ ಡಾಟ್ ಇಲ್ಲಿಲ್ಲ ಎಂದು ಭಾವಿಸೋಣ ನಾನು ಈ ಡಾಟ್ ಅನ್ನು ಈ ಸುರುಳಿಯಲ್ಲಿ ಇರಿಸಿದ್ದೇನೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾನು ಈ ಡಾಟ್ ಅನ್ನು ನಮೂದಿಸುವ ಕರೆಂಟ್ ಏನಾಗುತ್ತದೆ ಆದರೆ ಇದು I ಡಾಟ್ ಅನ್ನು ಬಿಡುತ್ತದೆ ಇದು ಇಲ್ಲ ಡಾಟ್ ಇಲ್ಲಿದೆ ಎಂದು ಭಾವಿಸೋಣ ಆದ್ದರಿಂದ ಒಂದು ಸುರುಳಿಯಲ್ಲಿ ಕರೆಂಟ್ ಪ್ರವೇಶಿಸುತ್ತದೆ ಆದರೆ ಇತರ ಕಾಯಿಲ್ ಕರೆಂಟ್ ಚುಕ್ಕೆಗಳನ್ನು ಬಿಡುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಚಿಹ್ನೆ ಇರಬೇಕು ಆದರೆ ಇದರ ಚಿಹ್ನೆ ಇರಬೇಕು ಅದು M ಆಗುತ್ತದೆ ಕ್ಷಮಿಸಿ ಅದನ್ನು ಸ್ಪಷ್ಟಗೊಳಿಸಲು ನನಗೆ ಅವಕಾಶ ನೀಡಿರಿ ಈ ಚಿಹ್ನೆ ಇರುತ್ತದೆ ಮತ್ತು ಇದರಲ್ಲಿ ಚಿಹ್ನೆ ಮಾತ್ರ ಇರುತ್ತದೆ ಡಾಟ್ ಹಾಕಿದರೆ ಇಲ್ಲಿ ಡಾಟ್ ಬದಲಿಗೆ ಹಾಕಿದರೆ ಇಲ್ಲಿ ಕರೆಂಟ್ ಪ್ರವೇಶಿಸುತ್ತಿದ್ದರೆ ಕರೆಂಟ್ ಹೊರಹೋಗುತ್ತದೆ ಅಂದರೆ ಆ ಸಂದರ್ಭದಲ್ಲಿ ಬದಲಿಗೆ ಸಾಮಾನ್ಯವಾಗುವುದು ನಂತರ ಸಾಮಾನ್ಯವಾಗಿ L1 2 M ಸಾಮಾನ್ಯವಾಗಿ ಇದು L1 2 M ಆಗಿರಬೇಕು ಏಕೆಂದರೆ ಡಾಟ್ ಅನ್ನು ಇಲ್ಲಿ ಹಾಕಿದರೆ ಪ್ರಸ್ತುತ ಈ ವಿಷಯವು ಅದೇ ರೀತಿ ಸಂಭವಿಸಿದಲ್ಲಿ ಅದು ಡಾಟ್ ಆಗುತ್ತದೆ ಮತ್ತು ಈ ಡಾಟ್ ಇಲ್ಲಿ ಇಲ್ಲ ಮತ್ತು ಈ ಡಾಟ್ ಇಲ್ಲಿದೆ ಆ ಸಂದರ್ಭದಲ್ಲಿ ಕರೆಂಟ್ ಡಾಟ್ ಅನ್ನು ಬಿಡುತ್ತದೆ ಆದರೆ ಈ ಕಾಯಿಲ್ ಕರೆಂಟ್ನಲ್ಲಿ ಮತ್ತೆ ಡಾಟ್ ಪ್ರವೇಶಿಸುವಾಗ ಅದು ಆಗುತ್ತದೆ ಆದ್ದರಿಂದ ಇದರರ್ಥ ಈ ಒಂದು ಚಿಹ್ನೆಯು ಒಮ್ಮೆ ಪ್ರವೇಶಿಸಿದಾಗ ಅದು ಇನ್ನೊಂದನ್ನು ಪ್ರವೇಶಿಸಿದಾಗ ಅದು ಹೊರಹೋಗುತ್ತದೆ ಆದ್ದರಿಂದ ಇಲ್ಲಿ ಸಹ ಡಾಟ್ ಅನ್ನು ಬಿಡುವ ಕರೆಂಟ್ ಇಲ್ಲಿ ಡಾಟ್ ಕರೆಂಟ್ ಅನ್ನು ಬಿಡುವ ಕರೆಂಟ್ ಎರಡೂ ಸುರುಳಿಗಳ ಕರೆಂಟ್ ಡಾಟ್ ಅನ್ನು ಬಿಡುತ್ತದೆ ಅಂತಹ ಸಂದರ್ಭದಲ್ಲಿ ಈ ಚಿಹ್ನೆ ಇರಬೇಕು ಕ್ಷಮಿಸಿ ಈ ಒಂದು ಚಿಹ್ನೆ ಇರಬಾರದು ಇದು ಮತ್ತು ಇದು ಒಂದು ಚಿಹ್ನೆ ಆಗಿರಬೇಕು ಆದ್ದರಿಂದ ಕರೆಂಟ್ ಡಾಟ್ ಎರಡನ್ನೂ ಬಿಟ್ಟರೆ ಅಥವಾ ಡಾಟ್ ಚಿಹ್ನೆ ಎರಡನ್ನೂ ಪ್ರವೇಶಿಸಿದರೆ ಈ ಸುರುಳಿಯ ಎರಡೂ ಪ್ರವಾಹವು ಒಮ್ಮೆ ಡಾಟ್ಗೆ ಪ್ರವೇಶಿಸಿದರೆ ಅದು ಇನ್ನೊಂದನ್ನು ಡಾಟ್ನಿಂದ ಬಿಡುತ್ತಿದ್ದರೆ ಚಿಹ್ನೆ ಆದ್ದರಿಂದ ಇದು time ಡೊಮೇನ್ಗೆ ಬಂದರೆ ಆದ್ದರಿಂದ ಪರಸ್ಪರ ಪ್ರಚೋದನೆಯು j M ಆಗಿರುತ್ತದೆ ಮತ್ತು ಇದು j L1 j ಆಗಿದೆ ಆದ್ದರಿಂದ ಈಗ ಈ ಕಾರಣದಿಂದಾಗಿ r way ಡೊಮೇನ್ನಲ್ಲಿ ಸರ್ಕ್ಯೂಟ್ ಅನ್ನು ಪ್ರತಿನಿಧಿಸಬಹುದು ಆದ್ದರಿಂದ ಇದರರ್ಥ ಈಗ ನಾನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಇಲ್ಲಿ KVL ಅನ್ನು ಅನ್ವಯಿಸದಿದ್ದರೆ j ಆಗ ಅದು j L1 i1 j M r ಕ್ಷಮಿಸಿ j l i ಇದು r ವೋಲ್ಟೇಜ್ source ಆಗಿರುತ್ತದೆ ಆದ್ದರಿಂದ ಅದನ್ನು ಇಲ್ಲಿ ಮಾಡಿದರೆ ಅದು j L1 i ಆಗಿರುತ್ತದೆ ಆಗ ಇದು j M i j r i ಮತ್ತು ನಂತರ j M M i v ಆದ್ದರಿಂದ ನಾನು ಏನು ಎಂದು ಕಂಡುಹಿಡಿಯಬಹುದು ಏಕೆಂದರೆ ಇದು i ನ ವೋಲ್ಟೇಜ್ ಮೂಲ j ಮತ್ತು i ನ j ಆಗಿದೆ ಆದ್ದರಿಂದ ಇದು ಇಂಡಕ್ಟನ್ಸ್ ವೋಲ್ಟೇಜ್ ಜನರೇಟರ್ ಆಗಿರುವುದರಿಂದ ಇದನ್ನು ಈ ರೀತಿ ಪರಿಗಣಿಸಬೇಕು ಆದ್ದರಿಂದ ಅದಕ್ಕಾಗಿಯೇ ನಾನು ಇಲ್ಲಿ ಬರೆದಿದ್ದೇನೆ ಆದ್ದರಿಂದ ಅಂತಿಮವಾಗಿ ಅದು i V j L1 2 M ಆಗುತ್ತದೆ ಅದು ನಾವು ತೆಗೆದುಕೊಂಡ ರೀತಿ ಮತ್ತು ಎಲ್ಲಾ versions ಗಳು ಅದನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ನಾನು ತೋರಿಸಿದ್ದೇನೆ ಒಂದು ಸುರುಳಿಯ ಮೇಲಿನ ಚುಕ್ಕೆ ಪರಸ್ಪರ ಚಿಹ್ನೆಯನ್ನು ಹಿಮ್ಮುಖಗೊಳಿಸಿದರೆ ಅವು ಈ ಪದವು ಸಮೀಕರಣ 2 ರಲ್ಲಿ ಅಥವಾ ಸಮೀಕರಣ 3 ರಲ್ಲಿ ಇರುತ್ತದೆ ನಾನು ಎಲ್ಲವನ್ನೂ ವಿವರಿಸುತ್ತೇನೆ ಅಂದರೆ ಸರಣಿಯಲ್ಲಿ ಸಂಪರ್ಕಗೊಂಡಿರುವ 2 ಪರಸ್ಪರ ಜೋಡಿಸಲಾದ ಸುರುಳಿಗಳ ಸಮಾನ ಇಂಡಕ್ಟನ್ಸ್ ಅದು L1 2 M ಆಗಿರುತ್ತದೆ ಒಂದು ವೇಳೆ ನನ್ನ ಪ್ರಕಾರ ಈ ಸ್ಥಾನವನ್ನು ಸುರುಳಿಯಲ್ಲಿ ಬದಲಾಯಿಸಿದರೆ ಇದು L1 2 M ನಲ್ಲಿರುತ್ತದೆ ಅಂದರೆ ಸಾಮಾನ್ಯವಾಗಿ ಇದು L1 2 M ಆಗಿರುತ್ತದೆ Net ಇಂಡಕ್ಟನ್ಸ್ ಸಕಾರಾತ್ಮಕವಾಗಿರಬೇಕು ಆದ್ದರಿಂದ ಇದು L1 2 M ಆಗಿರುತ್ತದೆ ಇದು ಸಮೀಕರಣ 6 ಇದು 2 M ಆಗಿರಬೇಕು ಈಗ 2 ಸುರುಳಿಗಳು ಸಮಾನಾಂತರವಾಗಿರುವಾಗ ಈ 2 ಸುರುಳಿಗಳು ಸಮಾನಾಂತರವಾಗಿರುತ್ತವೆ ಅದು ಈಗ ಸರಣಿಯಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಈ i1 i 2 ಎಂದು ಇಲ್ಲಿ ಗುರುತಿಸಲಾಗಿದೆ ಮತ್ತು ಇಲ್ಲಿ ಕರೆಂಟ್ cyclic ಆಗಿದೆ ಆದ್ದರಿಂದ ಇದು ಪ್ರಸ್ತುತ i2 ಅಂದರೆ i1 i 2 ಪ್ರವೇಶಿಸುವುದು ಡಾಟ್ i 2 ಕರೆಂಟ್ i 2 ಸಹ ಡಾಟ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ frequency ಡೊಮೇನ್ ಆಗಿದ್ದು ಇದು 2 ಡಾಟ್ ಮತ್ತು ಇದು ಪರಸ್ಪರ ಪ್ರತಿಕ್ರಿಯಾತ್ಮಕ j M ಆಗಿದೆ ಇದನ್ನು ಇಲ್ಲಿ ಬರೆಯಲಾಗಿದೆ ಇದು j L1 ಮತ್ತು ಇದು ನೇರವಾಗಿ j ಉಳಿದವು ಒಂದೇ ಆಗಿರುತ್ತದೆ ಆದ್ದರಿಂದ 2 ಕರೆಂಟ್ಗಳು ಪ್ರವೇಶಿಸುತ್ತಿರುವುದರಿಂದ ಡಾಟ್ i 1 i 2 ಪ್ರವೇಶಿಸುತ್ತಿದೆ ಏಕೆಂದರೆ ಈ ದಿಕ್ಕು i1 ಆಗಿರುವುದರಿಂದ ಈ ದಿಕ್ಕು i2 ಆಗಿರುತ್ತದೆ ಇದರ ಪರಿಣಾಮವಾಗಿ ಈ ದಿಕ್ಕುಗಳಲ್ಲಿ i1 i2 ಅನ್ನು ತೆಗೆದುಕೊಂಡಿದೆ ಆದ್ದರಿಂದ i1 i 2 ಡಾಟ್ ಅನ್ನು ಪ್ರವೇಶಿಸುತ್ತದೆ i 2 ಸಹ ಡಾಟ್ ಅನ್ನು ಪ್ರವೇಶಿಸುತ್ತದೆ ಅಂದರೆ ಈ ಮಾರ್ಗವು r ಡಾಟ್ covention M ಆದ್ದರಿಂದ ಈ ರೀತಿ ಬರೆಯುತ್ತಿದ್ದರೆ ಇದು ಈ ಸಮೀಕರಣವಾಗಿದೆ r ನಂತೆಯೇ ಅದೇ ಮ್ಯೂಚುವಲ್ ಇಂಡಕ್ಟನ್ಸ್ ವೋಲ್ಟೇಜ್ ಜನರೇಟರ್ ಅನ್ನು ನಾವು FREQUENCY ಡೊಮೇನ್ನಲ್ಲಿ ಹಾಕುತ್ತಿದ್ದೇವೆ ಆದ್ದರಿಂದ i1 i 2 ತೋರಿಸುತ್ತಿದೆ j L1 ಇದು j M i 2 ಆಗಿರುತ್ತದೆ ಆದ್ದರಿಂದ ಆಗಿರುತ್ತದೆ ಅಲ್ಲಿಯೇ ಇರುತ್ತದೆ ಏಕೆಂದರೆ i1 i 2 ಎರಡೂ ಡಾಟ್ i1 i 2 ಅನ್ನು ಡಾಟ್ ಪ್ರವೇಶಿಸುತ್ತದೆ ಇದರರ್ಥ ಈ ಚುಕ್ಕೆ r ಜೊತೆಗೆ ಇದು ಸಂಯೋಜಕವಾಗಿರುತ್ತದೆ ಈ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ನಾನು ಇಲ್ಲಿಂದ ಇಲ್ಲಿಗೆ ಡಾಟ್ ಅನ್ನು ಬದಲಾಯಿಸಸಿದೆ ಎಂದು ಊಹಿಸಿಕೊಳ್ಳಿ ನಾನು ಇಲ್ಲಿ ಧ್ರುವೀಯತೆಗಿಂತ ಕೆಳಭಾಗವನ್ನು ಹಾಕಿದರೆ ಬದಲಾಗುತ್ತದೆ ಅದರ ಬಗ್ಗೆ ಜಾಗರೂಕರಾಗಿರಬೇಕು ಆದ್ದರಿಂದ ಇದೇ ರೀತಿ ಇಲ್ಲಿಯೂ ಸಹ ಈ i1 i 2 ವೋಲ್ಟೇಜ್ ಅನ್ನು ಇಲ್ಲಿ ಪ್ರಚೋದಿಸಲಾಗುವುದು j M i1 i 2 ಆದ್ದರಿಂದ ಈಗ ಏನು ಮಾಡಬೇಕೆಂದರೆ 2 ಅವ್ಯವಸ್ಥೆಗಳು ಇವೆ ಆದ್ದರಿಂದ v i1 ಯಾವುದು r v r i1 ah ಆಗಿರುತ್ತದೆ ಎಂಬುದನ್ನು ಕಂಡುಹಿಡಿಯಲು ಏನು ಮಾಡಬಹುದು ಇಲ್ಲಿ KVL ಅನ್ನು ಅನ್ವಯಿಸಿ ಮತ್ತು ಅದನ್ನು i1 ಮತ್ತು i2 ಗಾಗಿ ಪರಿಹರಿಸಿ ಆದ್ದರಿಂದ ನಾನು ಅಂತಿಮ ಪರಿಹಾರವನ್ನು ನೀಡುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಪರಿಹರಿಸಿದರೆ ಅದು r ಆಗಿರುತ್ತದೆ ಅದು ನಿಜವಾಗಿ ಸಣ್ಣ i1 ಆಗಿರುತ್ತದೆ ಇಲ್ಲಿ ಅದು ಕ್ಯಾಪಿಟಲ್ i1 ಆಗಿದೆ ಅದು ತಪ್ಪಾಗಿ ನಾನು ಕ್ಯಾಪಿಟಲ್ N vi1 ಅನ್ನು ಹೊಂದಿರಬೇಕು ಅದನ್ನು ಪರಿಹರಿಸಿದರೆ ಅದು r j L1 r Z e q v i1 ಗಾಗಿ ಪರಿಹರಿಸಿದರೆ ಅದು J L1 M 2 L1 2 M i ಆಗುತ್ತದೆ ದಯವಿಟ್ಟು ಇದನ್ನು ಹಿಂದಿನ ಸರ್ಕ್ಯೂಟ್ನಿಂದ ಪಡೆಯಲಾಗಿದೆ ಎಂದು ನಾನು ಸೂಚಿಸುತ್ತೇನೆ ಇಲ್ಲಿಂದ ಇದನ್ನು ದಯವಿಟ್ಟು ಪಡೆದುಕೊಳ್ಳಿ ನಾವು KVL ಅನ್ನು ಅನ್ವಯಿಸುತ್ತೇವೆ ಮತ್ತು ಅದನ್ನು v1 ರಿಂದ i 1 ಮೂಲಕ ಪರಿಹರಿಸುತ್ತೇವೆ ಆದ್ದರಿಂದ ಸಣ್ಣ i1 ಇದನ್ನು ಪಡೆಯುತ್ತೇವೆ ಈಗ ನೋಡಿ ಮತ್ತು M ನಕಾರಾತ್ಮಕವಾಗಿರಲಿ ಅಥವಾ ಧನಾತ್ಮಕವಾಗಿರಲಿ M 2 ಯಾವಾಗಲೂ ಸಕಾರಾತ್ಮಕವಾಗಿರುತ್ತದೆ ಮತ್ತು ಅದು L1 2 m ಆಗಿದೆ ಆದ್ದರಿಂದ ಈ ಶೀರ್ಷಿಕೆಯಲ್ಲಿ ಸಮಾನ ಇಂಡಕ್ಟನ್ಸ್ l L1 M 2 L1 2 m ಆಗಿದೆ ಸಮೀಕರಣದ 8 ರ denominator ನಲ್ಲಿ M ಚಿಹ್ನೆ ಇದು ನಾವು ಡಾಟ್ ಧ್ರುವೀಯತೆಯೊಂದಿಗೆ ಬದಲಾಯಿಸುತ್ತೇವೆ ಆದರೆ M 2 ಧನಾತ್ಮಕ ಎಂದು ಕರೆಯುವುದರಿಂದ ಅಂಶವು ಬದಲಾಗುವುದಿಲ್ಲ ಇದರರ್ಥ ಇಂಟರ್ ಡಾಟ್ ಅನ್ನು ಬದಲಾಯಿಸಿದರೆ ಡಾಟ್ ಅನ್ನು ಹಾಕಿದರೆ ಚಿಹ್ನೆಯು M ನ ಚಿಹ್ನೆ ಬದಲಾಗುತ್ತದೆ ಅಂದರೆ ಈ ಸಮೀಕರಣವು ಆಗುತ್ತದೆ ಈ denominator ಸಹ ಆದ್ದರಿಂದ ಯಾವುದೇ ಡಾಟ್ ತೆಗೆದುಕೊಂಡಿರುವುದು ಕೇವಲ ಸಂಯೋಜಕಗಳಾಗಿದ್ದು ಅದು ಡಾಟ್ ಅನ್ನು ಬದಲಾಯಿಸುತ್ತದೆ ಮತ್ತು ಅದನ್ನು ಪರಿಹರಿಸಿದಾಗ ಆಗುತ್ತದೆ ಇದರರ್ಥ ಈ r M ಋಣಾತ್ಮಕ ಅಥವಾ ಧನಾತ್ಮಕವಾಗಿರುತ್ತದೆ r ಅದು ಇಲ್ಲಿರುತ್ತದೆ ಅದು ಬದಲಾಗುತ್ತದೆ ಆದರೆ ಇಲ್ಲಿ M 2 ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಅದನ್ನು ಬರೆಯಲಾಗಿದೆ ಆದ್ದರಿಂದ ಸಮೀಕರಣ 6 ರಲ್ಲಿ ನಾವು L1 2 M ಎಂದು ಸ್ಥಾಪಿಸಿದ್ದೇವೆ ಇದರರ್ಥ ಸರಣಿ ಸರ್ಕ್ಯೂಟ್ಗಾಗಿ ಒಟ್ಟಾರೆ ಇಂಡಕ್ಟರ್ನಿಂದ M ಮತ್ತು ಇಲ್ಲಿ ಸರಣಿ ಸರ್ಕ್ಯೂಟ್ L1 2 M ಅನ್ನು ನೋಡಿದೆ ಮತ್ತು L1 a r L1 M 2 0 ಆಗಿದ್ದರೆ ಒಟ್ಟಾರೆ ಇಂಡಕ್ಟನ್ಸ್ ಧನಾತ್ಮಕವಾಗಿರಬೇಕು ಧನಾತ್ಮಕ L1 L1 M 2 0 0 ಅಥವಾ M ಅನ್ನು ಈ ಸಮೀಕರಣಕ್ಕಿಂತ ಕಡಿಮೆ ಮಾಡಲು L1 2 M ಯಾವಾಗಲೂ ಇಲ್ಲಿ ಧನಾತ್ಮಕವಾಗಿರುತ್ತದೆ ಎಂದು ಇಲ್ಲಿ ಸ್ಥಾಪಿಸಲಾಗಿದೆ ಈ ಸಮೀಕರಣದಿಂದ M L1 2 ಗಿಂತ ಕಡಿಮೆ ಮತ್ತು ಈ ಸಮೀಕರಣದಿಂದ M r √ r L1 ಗಿಂತ ಕಡಿಮೆ ಆದ್ದರಿಂದ ಇದು ಅಂಕಗಣಿತದ ಸರಾಸರಿ ಮತ್ತು ಇದು ಜ್ಯಾಮಿತೀಯ ಸರಾಸರಿ ಆದ್ದರಿಂದ ಜ್ಯಾಮಿತೀಯ ಸರಾಸರಿ ಯಾವಾಗಲೂ ಅಂಕಗಣಿತದ ಸರಾಸರಿಗಿಂತ ಕಡಿಮೆಯಿರುತ್ತದೆ ಅಂದರೆ ಈ ಮೌಲ್ಯವು ಈ ರೀತಿ ಆದ್ದರಿಂದ ಉದಾಹರಣೆಗೆ ತೆಗೆದುಕೊಳ್ಳಬೇಕಾದ ಮೌಲ್ಯ ಇದು ಎರಡು ಸಂಖ್ಯೆ 3 ಮತ್ತು 5 ಎಂದು ಹೇಳೋಣ ಅದು ಅಂಕಗಣಿತದ ಸರಾಸರಿ 2 4 ಎಂದು ಹೇಳೋಣ ಆದರೆ ಜ್ಯಾಮಿತೀಯ ಸರಾಸರಿ ತೆಗೆದುಕೊಂಡರೆ ಅದು 3 5 ಆಗಿದ್ದರೆ ಅದು √ 15 ಆಗಿರುತ್ತದೆ ಆದ್ದರಿಂದ ಇದು ಜ್ಯಾಮಿತೀಯ ಸರಾಸರಿ ಎಂದರೆ ಅದು 4 ಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ಜ್ಯಾಮಿತೀಯ ಸರಾಸರಿ ಅಂಕಗಣಿತದ ಸರಾಸರಿಗಿಂತ ಕಡಿಮೆ ಆದರೆ ಅವು ಸಮಾನವಾಗಿರುತ್ತದೆ ಅದನ್ನು ಎರಡನ್ನು 4 ಎಂದು ತೆಗೆದುಕೊಂಡಾಗ ಅದು ಸಮವಾಗಿರುತ್ತದೆ ಆದ್ದರಿಂದ ಇದರರ್ಥ ಸಮೀಕರಣಗಳು 10 ಪರಸ್ಪರ ಪ್ರಚೋದನೆಯು L1 ನ ಅಂಕಗಣಿತದ ಸರಾಸರಿಗಿಂತ ಕಡಿಮೆಯಿರಬೇಕು ಎಂದು ಹೇಳುತ್ತದೆ ಆದರೆ ಸಮೀಕರಣ ಹನ್ನೊಂದು ಹೇಳುವಂತೆ ಪರಸ್ಪರ ಪ್ರಚೋದನೆಯು L1 ಮತ್ತು ನ ಜ್ಯಾಮಿತೀಯ ಸರಾಸರಿಗಿಂತ ಕಡಿಮೆಯಿರಬೇಕು ಆದರೆ ಅವು ಸಮಾನವಾಗಿಲ್ಲದಿದ್ದರೆ L1 ನ ಜ್ಯಾಮಿತೀಯ ಸರಾಸರಿ ಅಂಕಗಣಿತದ ಸರಾಸರಿಗಿಂತ ಕಡಿಮೆ ಉದಾಹರಣೆಗೆ ಅಂದರೆ √ L1 r ಗಿಂತ ಕಡಿಮೆ L1 ಅನ್ನು 2 ರಿಂದ ಭಾಗಿಸಲಾಗಿದೆ ಆದ್ದರಿಂದ ನಾನು 1 ಎಂದು ಅರ್ಥೈಸಿದರೆ ಅದು L1 ಗೆ ಸಮಾನವಾಗಿರುತ್ತದೆ ಇಲ್ಲದಿದ್ದರೆ ಅದು ಕಡಿಮೆ ಇರುತ್ತದೆ ಆದ್ದರಿಂದ ಪರಸ್ಪರ ಪ್ರಚೋದನೆಯ ಗರಿಷ್ಠ ಮೌಲ್ಯವನ್ನು M max √ L1 L2 ಎಂದು ತೆಗೆದುಕೊಳ್ಳಬಹುದು ಆದರೆ L12 ನಿಂದ ಅಲ್ಲ ಆದ್ದರಿಂದ ಕೆಲವು ಸಮೀಕರಣ 11 M √ L1 1 ಗಿಂತ ಕಡಿಮೆ ಪಡೆಯುತ್ತದೆ ಎಂದು ನಾವು ವ್ಯಾಖ್ಯಾನಿಸುತ್ತೇವೆ ಇದು ಸಮೀಕರಣ 13 ಆದ್ದರಿಂದ ನಾವು K ಈ ಪದವನ್ನು k M √ L1 ಎಂದು ವ್ಯಾಖ್ಯಾನಿಸುತ್ತೇವೆ ಇದನ್ನು 0 ಮತ್ತು 1 ರ ನಡುವಿನ ಜೋಡಣೆ ಗುಣಾಂಕ ಮತ್ತು K line ಎಂದು ಕರೆಯಲಾಗುತ್ತದೆ K1 ರ ಭೌತಿಕ ಅರ್ಥವೆಂದರೆ ಒಂದು ಸುರುಳಿಯಲ್ಲಿನ ಕರೆಂಟ್ ನಿಂದ ಉತ್ಪತ್ತಿಯಾಗುವ ಎಲ್ಲಾ ಹರಿವುಗಳು ಇನ್ನೊಂದನ್ನು ಸಂಪರ್ಕಿಸುತ್ತವೆ ಆದ್ದರಿಂದ ಅದು K 1 ಆಗಿದ್ದರೆ ಐರನ್ ಕೋರ್ ಟ್ರಾನ್ಸ್ಫಾರ್ಮರ್ K ಸರಿಸುಮಾರು 1 ಮತ್ತು ಏರ್ ಕೋರ್ ಕಾಯಿಲ್ K 1 ಗಿಂತ ಕಡಿಮೆ ಇರುತ್ತದೆ ಅದು ತುಂಬಾ ಚಿಕ್ಕದಾಗಿದೆ